ಮರಳಿ ಸ್ವಾಗತ ಇದು ಉಪನ್ಯಾಸ ಸಂಖ್ಯೆ 58 ನಾವು ಸಮಜಾತೀಯವಾಗಿರದ ರೇಖಾತ್ಮಕ ಸಮೀಕರಣಗಳ ಪರಿಹಾರದ ಬಗ್ಗೆ ಮಾತನಾಡುತ್ತೇವೆ ಮತ್ತು ನಿರ್ದಿಷ್ಟವಾಗಿ ನಿಶ್ಚಿತ ಅನುಕಲನ ಮತ್ತು ನಿಶ್ಚಿತ ಅನುಕಲನವನ್ನು ಮೌಲ್ಯಮಾಪನ ಮಾಡಲು ಪರಿಹಾರ ತಂತ್ರಗಳನ್ನು ಹುಡುಕುತ್ತೇವೆ ಕೊನೆಯ ಉಪನ್ಯಾಸದಲ್ಲಿ ಸ್ಥಿರ ಸಹಗುಣಾಂಕದೊಂದಿಗೆ ರೇಖಾತ್ಮಕ ಅವಕಲನ ಸಮೀಕರಣದ ಪೂರಕ ಉತ್ಪನ್ನವನ್ನು ಹೇಗೆ ಪಡೆಯುವುದು ಎಂದು ನಾವು ಈಗಾಗಲೇ ನೋಡಿದ್ದೇವೆ ನಿರ್ದಿಷ್ಟ ಅವಕಲನ ಸಮೀಕರಣದ ಸಾಮಾನ್ಯ ಪರಿಹಾರವನ್ನು ಹೇಗೆ ಕಂಡುಹಿಡಿಯುವುದು ನಾವು ಈಗಾಗಲೇ ಚರ್ಚಿಸಿದ್ದೇವೆ ನಾವು ಪೂರಕ ಉತ್ಪನ್ನವನ್ನು ಕಂಡುಹಿಡಿಯಬೇಕು ಮತ್ತು ನಾವು ನಿಶ್ಚಿತ ಅನುಕಲನವನ್ನು ಕಂಡುಹಿಡಿಯಬೇಕು ಮತ್ತು ನಾವು ಎರಡನ್ನು ಸೇರಿಸಿದಾಗ ನಾವು ದತ್ತ ಸಮಜಾತೀಯ ಅವಕಲನ ಸಮೀಕರಣದ ಸಾಮಾನ್ಯ ಪರಿಹಾರವನ್ನು ಪಡೆಯುತ್ತೇವೆ ಇಂದಿನ ಉಪನ್ಯಾಸದಲ್ಲಿ ನಮ್ಮ ಗಮನವು ದತ್ತ ಅವಕಲನ ಸಮೀಕರಣದ ನಿಶ್ಚಿತ ಪರಿಹಾರವನ್ನು ಹೇಗೆ ಪಡೆಯುವುದು ಎಂಬುದರ ಮೇಲೆ ಇರುತ್ತದೆ ಕೊಟ್ಟಿರುವ ಅವಕಲನ ಸಮೀಕರಣವು ಈ ನಿರ್ವಾಹಕ ರೂಪದಲ್ಲಿ ಉಳಿಸಿಕೊಳ್ಳುತ್ತದೆ ನಾವು ಈ ಅನ್ನು ಹೊಂದಿದ್ದೇವೆ X ಎನ್ನುವುದು ಸಣ್ಣ x ನ ಉತ್ಪನ್ನವಾಗಿದೆ ಮತ್ತು ನಂತರ ಇಲ್ಲಿ ಈ ಅಭಿವ್ಯಕ್ತಿ ಈ ಯಿಂದ ಬರೆಯಲ್ಪಟ್ಟಿದೆ ಇದನ್ನು ಈಗಾಗಲೇ ಹಿಂದಿನ ಉಪನ್ಯಾಸದಲ್ಲಿ ಚರ್ಚಿಸಲಾಗಿದೆ ಈ ಸಮೀಕರಣದ ನಿಶ್ಚಿತ ಅನುಕಲನ ಅಥವಾ ನಿಶ್ಚಿತ ಪರಿಹಾರವನ್ನು ನಿಂದ ಸೂಚಿಸುತ್ತೇವೆ ಈ ವಿಲೋಮ ನಿರ್ವಾಹಕದಂತಿದೆ ಅದನ್ನು ನಾವು ಈ ಸಮೀಕರಣಕ್ಕೆ ಇಲ್ಲಿ ಗುಣಿಸುತ್ತೇವೆ ಮತ್ತು ನಂತರ ನಾವು ನೇರವಾಗಿ ಈ y ಅನ್ನು ಇಲ್ಲಿ ಪರಿಹಾರವಾಗಿ ಪಡೆಯುತ್ತೇವೆ ಮತ್ತು ಈ X X ನ ಉತ್ಪನ್ನವಾದ ಈ ಯನ್ನು ಇಲ್ಲಿ ಹೇಗೆ ಕಾರ್ಯನಿರ್ವಹಿಸಬೇಕು ಎಂದು ನಾವು ಇಲ್ಲಿ ನೋಡುತ್ತೇವೆ ಇದು X ನ ಉತ್ಪನ್ನವಾಗಿದೆ ಈ ಯನ್ನು ವಿಲೋಮ ನಿರ್ವಾಹಕ ಎಂದು ಕರೆಯಲಾಗುತ್ತದೆ ಮತ್ತು ಇಲ್ಲಿರುವ ಕಲ್ಪನೆಯನ್ನು ಈಗಾಗಲೇ ಚರ್ಚಿಸಲಾಗಿದೆ ಅಂದರೆ ಯನ್ನು ಈ ಪರಿಭಾಷೆಯಲ್ಲಿ ವ್ಯಕ್ತಪಡಿಸಬಹುದು ಅಲ್ಲಿ ಈ ಆಲ್ಫಾಗಳು ಸಹಾಯಕ ಸಮೀಕರಣದ ಮೂಲವರ್ಗಗಳಾಗಿವೆ ಈ ಪದ ಮತ್ತು ಈ ಯಲ್ಲಿ ಬರೆದ ಈ ನಿಶ್ಚಿತ ಅನುಕಲನ ಬೇರೇನು ಅಲ್ಲ ಇದು ಗಳ ಗುಣಲಬ್ದವಾಗಿದೆ ಆದ್ದರಿಂದ ನಾವು ಇಲ್ಲಿ ಬರೆದಿದ್ದೇವೆ ಈ ನಿಶ್ಚಿತ ಅನುಕಲನವನ್ನು ಕಂಡುಹಿಡಿಯುವ ಸಾಮಾನ್ಯ ವಿಧಾನ ಇದು ಇದನ್ನು ನಾವು ಮೊದಲು ಚರ್ಚಿಸುತ್ತೇವೆ ನಂತರ ನಾವು ಈ X ನ ಕೆಲವು ವಿಶೇಷ ರೂಪಗಳಿಗೆ ಹೋಗುತ್ತೇವೆ ಮತ್ತು ಅವು ಕೆಲವು ನೇರ ಮೌಲ್ಯಮಾಪನ ತಂತ್ರಗಳಾಗಿರುತ್ತವೆ ಅದನ್ನು ನಂತರ ಚರ್ಚಿಸಲಾಗುವುದು ಆದ್ದರಿಂದ ಇಲ್ಲಿ ಅನುಕಲನದ ಭಾಷೆಯಲ್ಲಿ ನಾವು ಈ ಪರಿಹಾರವನ್ನು ಹೇಗೆ ಪಡೆಯುತ್ತೇವೆ ಎಂದು ನೋಡಲು ನಾವು ಇಲ್ಲಿ ಪರಿಗಣಿಸಬೇಕಾಗಿದೆ ಈ ಈ ಎಂದು ನಾವು ಊಹಿಸಿದ್ದೇವೆ ಮತ್ತು ನಿಜವಾಗಿ y ಎಂದರೇನು ಎಂದು ನಾವು ಕಂಡುಕೊಳ್ಳುತ್ತೇವೆ

P I ಗೆ ಅನ್ನು 0 ಎಂದು ಪರಿಗಣಿಸೋಣ ಇಲ್ಲಿ ಕೇವಲ ಒಂದು ಟಿಪ್ಪಣಿ ಈ ಅನುಕಲನದ ಸ್ಥಿರಾಂಕ ಮುಖ್ಯವಲ್ಲ ಮತ್ತು ನಾವು ಈ ಅನುಕಲನದ ಸ್ಥಿರಾಂಕವನ್ನು 0 ಎಂದು ಹೊಂದಿಸಬಹುದು ಕಾರಣ ನಾವು ಅವಕಲನ ಸಮೀಕರಣದ ನಿಶ್ಚಿತ ಪರಿಹಾರವನ್ನು ಹೇಗೆ ಪಡೆಯುವುದು ಎಂಬುದನ್ನು ಚರ್ಚಿಸುತ್ತಿರುವುದರಿಂದ ನಿಶ್ಚಿತ ಪರಿಹಾರವನ್ನು ಕಂಡುಕೊಳ್ಳುವಾಗ ಈ ಅನುಕಲನದ ಸ್ಥಿರಾಂಕವನ್ನು ನಾವು ಬಯಸುವುದಿಲ್ಲ C ಯ ಯಾವುದೇ ಮೌಲ್ಯಕ್ಕೆ ಇದು ಪರಿಹಾರವಾಗಿರುತ್ತದೆ C ಅನ್ನು ಕೇವಲ 0 ಗೆ ಹೊಂದಿಸಿ ನಾವು ಒಂದು ನಿಶ್ಚಿತ ಪರಿಹಾರವನ್ನು ಹುಡುಕಬಹುದು ನೀವು ಇರಿಸಿಕೊಳ್ಳಲು ಮತ್ತು ಮುಂದುವರಿಸಲು ಮತ್ತು ಅಂತಿಮವಾಗಿ ಬಯಸಿದರೆ ದತ್ತ ಸಮಜಾತೀಯವಾಗಿರದ ಸಮೀಕರಣದ ಸಾಮಾನ್ಯ ಪರಿಹಾರವನ್ನು ಕಂಡುಹಿಡಿಯಲು ನಾವು ಪೂರಕ ಉತ್ಪನ್ನಕ್ಕೆ ಸೇರಿಸುತ್ತೇವೆ ಅಂತಹ ಸಂದರ್ಭದಲ್ಲಿ ಈ ಸ್ಥಿರಾಂಕವು ಪೂರಕ ಉತ್ಪನ್ನದಲ್ಲಿ ಕಾಣಿಸಿಕೊಂಡ ಸ್ಥಿರಾಂಕಗಳಾಗಿರುತ್ತದೆ ಇದು ಇಲ್ಲಿ ಮುಖ್ಯವಲ್ಲ ನಾವು ಯಾವುದೇ ಮೌಲ್ಯವನ್ನು ತಾತ್ವಿಕವಾಗಿ ನಿಯೋಜಿಸಬಹುದು ಆದರೆ ಸರಳವಾದ ಪ್ರಕರಣವೆಂದರೆ ನಾವು ಈ C ಅನ್ನು 0 ಗೆ ನಿಯೋಜಿಸುತ್ತೇವೆ ಈಗ ಈ ಸಮೀಕರಣದ ಪರಿಹಾರ ಆದ್ದರಿಂದ ಈ ಸ್ಥಿರಾಂಕ 0 ಆಗಿದ್ದಾಗ ಈ ಪದವು ಕಣ್ಮರೆಯಾಗುತ್ತದೆ ಮತ್ತು ಮೂಲತಃ ನಾವು ಈ y ನ ಮೌಲ್ಯವನ್ನು ಪಡೆಯುತ್ತೇವೆ ಇದು ಒಂದು ಪ್ರಮುಖ ಫಲಿತಾಂಶವಾಗಿದೆ ಇದು ನಿಶ್ಚಿತ ಅನುಕಲನವನ್ನು ಕಂಡುಹಿಡಿಯಲು ಈಗ ತುಂಬಾ ಉಪಯುಕ್ತವಾಗಿದೆ ಈ ಫಲಿತಾಂಶವನ್ನು ನಾವು ಪಡೆದುಕೊಂಡಿದ್ದೇವೆ ಇಲ್ಲಿ ನಾವು X ಉತ್ಪನ್ನದಲ್ಲಿ ಉತ್ಪನ್ನವನ್ನು ಅನ್ವಯಿಸಿದಾಗ ಅದರ ಮೌಲ್ಯವು ಆಗಿದೆ ಅದು ಒಂದು ನಿಶ್ಚಿತ ಪರಿಹಾರವಾಗಿದೆ ನಾವು ಇದನ್ನು 0 ಎಂದು ಹೇಳಿದಾಗ ಇಲ್ಲಿ ಇದು ಮುಖ್ಯವಲ್ಲ ಈ ನ ಈ ನಿಶ್ಚಿತ ಪರಿಹಾರವನ್ನು ನಾವು ಪಡೆಯಬಹುದು ಸರಳ ಸಂದರ್ಭದಲ್ಲಿ ಉದಾಹರಣೆಗೆ ನಾವು ಇಲ್ಲಿ ಪರಿಗಣಿಸಬಹುದಾದ ಅಂಶವೆಂದರೆ ಈ ಫಲಿತಾಂಶವು ಏನು ಸೂಚಿಸುತ್ತದೆ ನಾವು ಇದನ್ನು a 0 ಎಂದು ಹೊಂದಿಸಿದಾಗ ಈ ಫಲಿತಾಂಶ ಇಲ್ಲಿ ಏನು ಅಂದರೆ X ನಲ್ಲಿ ಕಾರ್ಯನಿರ್ವಹಿಸುವ 1 ಮೇಲೆ D ಗೆ ಸಮಾನವಾಗಿರುತ್ತದೆ ಆದ್ದರಿಂದ a 0 ಇದು ಇಲ್ಲಿ 1 ಮತ್ತು ಇದು ಕೂಡ 1 ಆಗಿದೆ ನಾವು ಸರಳವಾಗಿ ಅನುಕಲನ X dx ಅನ್ನು ಪಡೆಯುತ್ತಿದ್ದೇವೆ ಮತ್ತು D ಒಂದು ಅವಕಲನ ನಿರ್ವಾಹಕ ಮತ್ತು ಈ ಎಂದು ನಮಗೆ ತಿಳಿದಿದೆ ಈ ಅನುಕಲನ ನಿರ್ವಾಹಕದ೦ತಿದೆ ಇದು ನಿಖರವಾಗಿ ಈ X ಭಾಗಿಸು dx ನ ಅನುಕಲನವಾಗಿದೆ ಇದು ಸಣ್ಣ ಗೆ ಸಂಬಂಧಿಸಿದಂತೆ ಈ X ನ ಅನುಕಲನ ಇದು 1 ಭಾಗಿಸು D ಅನ್ನು ಹೊರತುಪಡಿಸಿ ಇದು ಇಲ್ಲಿ ಹೆಚ್ಚು ಸಾಮಾನ್ಯ ಸೂತ್ರವಾಗಿದೆ ನಮ್ಮಲ್ಲಿ ಈ ಇದೆ ಮತ್ತು ಇದರ ಮೌಲ್ಯವು ಆಗಿದೆ ಈಗ ಈ ಉಪನ್ಯಾಸಕ್ಕೆ ಇದು ಬಹಳ ಮುಖ್ಯವಾಗಿದೆ ಉದಾಹರಣೆಗೆ ಅನ್ನು ಲೆಕ್ಕಾಚಾರ ಮಾಡಲು ನಾವು ಈ ಸೂತ್ರವನ್ನು ಬಳಸಬಹುದು ನಾವು ಇಲ್ಲಿ ಏನು ಹೊಂದಿದ್ದೇವೆ ಮೊದಲು ನಾವು ಪೂರಕ ಉತ್ಪನ್ನವನ್ನು ಕಂಡುಹಿಡಿಯಬೇಕು ಮತ್ತು ಅದಕ್ಕಾಗಿ ನಮಗೆ ಇಲ್ಲಿ ಈ ಸಮೀಕರಣ ಬೇಕು ಅದು ಸಹಾಯಕ ಸಮೀಕರಣವಾಗಿದೆ ಈ ಸಂದರ್ಭದಲ್ಲಿ ಸಹಾಯಕ ಸಮೀಕರಣವು ಆಗಿರುತ್ತದೆ ಮತ್ತು ನಾವು ಮೂಲವರ್ಗಗಳನ್ನು ಎಂಬ ಊಹ್ಯ ಸಂಯುಕ್ತವಾಗಿ ಪಡೆಯುತ್ತೇವೆ ಮತ್ತು ನಂತರ ಪರಿಹಾರಗಳನ್ನು ಹೇಗೆ ಬರೆಯುವುದು ಎಂದು ನಮಗೆ ತಿಳಿದಿದೆ ಅದು ಯಂತಿದೆ ಅದು ಮತ್ತು ನಂತರ ನಾವು ಅನ್ನು ಹೊಂದಿದ್ದೇವೆ ಈ ಬಲಭಾಗವನ್ನು 0 ಗೆ ಹೊಂದಿಸಿದಾಗ ಅದು ಸಮಜಾತೀಯ ಸಮೀಕರಣದ ಪರಿಹಾರವಾಗಿದೆ ಅಥವಾ ಇದು ಇಲ್ಲಿ ಪೂರಕ ಉತ್ಪನ್ನವಾಗಿದೆ ನಮ್ಮಲ್ಲಿ ಪೂರಕ ಉತ್ಪನ್ನವಿದೆ ಈ ಸಾಮಾನ್ಯ ಪರಿಹಾರವನ್ನು ಕಂಡುಹಿಡಿಯಲು ಅಥವಾ ಇದನ್ನು ಕಂಡುಹಿಡಿಯಲು ನಮಗೆ ಪೂರಕ ಉತ್ಪನ್ನ ಮತ್ತು ನಿಶ್ಚಿತ ಪರಿಹಾರದ ಅಗತ್ಯವಿದೆ ಈ ನಿಶ್ಚಿತ ಪರಿಹಾರವನ್ನು ಕಂಡುಹಿಡಿಯಲು ಹಿಂದಿನ ಪಠ್ಯದಲ್ಲಿ ಚರ್ಚಿಸಲಾದ ಕಲ್ಪನೆಯನ್ನು ನಾವು ಅನ್ವಯಿಸುತ್ತೇವೆ ಈ ವಿಲೋಮ ನಿರ್ವಾಹಕರ ಮೇಲೆ ನಾವು ಒಂದನ್ನು ಹೊಂದಿದ್ದೇವೆ ಅಥವಾ ಗಾಗಿ ಈ ಸೂತ್ರವನ್ನು ನಾವು ಈಗಾಗಲೇ ತಿಳಿದಿರುವುದರಿಂದ ಈ ಕಲ್ಪನೆ ಇದೆ ಈಗ ನಾವು ಇಲ್ಲಿ ಲೆಕ್ಕಾಚಾರ ಮಾಡಬೇಕಾಗಿದೆ ಉದಾಹರಣೆಗೆ ನಾವು ಮೊದಲನೆಯದನ್ನು ಪರಿಗಣಿಸಬೇಕಾಗಿದೆ ಅದೇ ರೀತಿ ಒಮ್ಮೆ ನಾವು ಇದನ್ನು ಲೆಕ್ಕಾಚಾರ ಮಾಡಿಯಾದ ಮೇಲೆ ಆದ್ದರಿಂದ ನಾವು ಈಗ ಅದನ್ನು ಮಾಡುತ್ತೇವೆ ಇಲ್ಲಿ ನೀಡಲಾದ ಈ ನಿಶ್ಚಿತ ಅನುಕಲನ ನಾವು ಈಗ ಇದರ ಮೌಲ್ಯವನ್ನು ಆದೇಶಿಸಬಹುದು ಆದ್ದರಿಂದ ಇಲ್ಲಿ ಇದು ಮೊದಲನೆಯದು ಇದು ನಾವು ಇಲ್ಲಿ ಪಡೆದಿರುವ ಸರಳೀಕರಣವಾಗಿದೆ

ಸಾಮಾನ್ಯ ಪರಿಹಾರವೆಂದರೆ ನಾವು ಈ ಮೊದಲು ಮೌಲ್ಯಮಾಪನ ಮಾಡಿದ ಪೂರಕ ಉತ್ಪನ್ನ ಅದು ಕೊಟ್ಟಿರುವ ಸಮಜಾತೀಯವಾಗಿರದ ಅವಕಲನ ಸಮೀಕರಣದ ನಿಶ್ಚಿತ ಪರಿಹಾರ ಇದು ಇದು ಇಲ್ಲಿ ಸಾಮಾನ್ಯ ಪರಿಹಾರವಾಗಿದೆ ಮತ್ತು ನಾವು ಎರಡನ್ನು ಕೂಡಿಸಿದಾಗ ಕೊಟ್ಟಿರುವ ಅವಕಲನ ಸಮೀಕರಣದ ಈ ಸಾಮಾನ್ಯ ಪರಿಹಾರವನ್ನು ನಾವು ಹೊಂದಿದ್ದೇವೆ ಈಗ ನಾವು ಈ X ನ ಕೆಲವು ವಿಶೇಷ ರೂಪಗಳ ಬಗ್ಗೆ ಮಾತನಾಡುತ್ತೇವೆ ಉದಾಹರಣೆಗೆ

ಅಂತಹ ಸಂದರ್ಭಗಳಲ್ಲಿ ಆ ಅನುಕಲನ ಸೂತ್ರದ ಸಹಾಯದಿಂದ ನಾವು ಮೊದಲೇ ಮಾಡಿದಂತೆ ಇದನ್ನು ಮೌಲ್ಯಮಾಪನ ಮಾಡುವ ಬದಲು ನಾವು ಈ ಸೂತ್ರಗಳನ್ನು ನೇರವಾಗಿ ನೆನಪಿಟ್ಟುಕೊಳ್ಳಬಹುದು ಮತ್ತು ನಾವು ಬಲಭಾಗದಲ್ಲಿ ಇಂತಹ ಸರಳ ಉತ್ಪನ್ನಗಳನ್ನು ಹೊಂದಿರುವಾಗ ಮೌಲ್ಯಮಾಪನ ಮಾಡಲು ಇದು ತುಂಬಾ ಸುಲಭವಾಗುತ್ತದೆ ಮೊದಲನೆಯದನ್ನು ಉತ್ಪಾದಿಸುವುದು ಇಂದು ಇದನ್ನು ಉತ್ಪಾದಿಸಿಲಾಗುವುದು ನಮ್ಮ ವಿಶೇಷ ಕಾರ್ಯವು ಇ ಘಾತಾ೦ಕ a x ಆಗಿದ್ದಾಗ ಮತ್ತು ಅದಕ್ಕಾಗಿ ನಮಗೆ ಇಲ್ಲಿ ಈ ಫಲಿತಾಂಶ ಬೇಕು ಇದು ಇಲ್ಲಿ ಸ್ಥಿರಾಂಕವಾಗಿದ್ದರೆ ಈ ಇದರರ್ಥ ನಾವು ಈ ಅನ್ನು ಅನ್ವಯಿಸಿದಾಗ ನಲ್ಲಿ ಕಾರ್ಯನಿರ್ವಹಿಸುವಾಗ ಈ ನಿರ್ವಾಹಕದ ಮೌಲ್ಯವು ಹೊರತುಪಡಿಸಿ ಬೇರೆ ಏನೂ ಆಗುವುದಿಲ್ಲ D ಯನ್ನು a ನಿಂದ ಬದಲಾಯಿಸಲಾಗುವುದು ಮತ್ತು ನಾವು ಈ ಅನ್ನು ಹೊಂದಿದ್ದೇವೆ ನಾವು ಮೊದಲು ಅರಿತುಕೊಳ್ಳಲು ಸುಲಭವಾಗಿರುವುದನ್ನು ನೋಡುತ್ತೇವೆ ಏಕೆಂದರೆ ನಾವು ಅನ್ನು ನಿರ್ವಹಿಸುವಾಗ ನಾವು ಏನು ಪಡೆಯುತ್ತಿದ್ದೇವೆ D ಎಂದರೆ ಈ eಘಾತಾ೦ಕ a x ನ ವ್ಯತ್ಯಾಸದ ನಿಷ್ಪನ್ನ ಇದು ಬೇರೇನೂ ಅಲ್ಲ eಘಾತಾ೦ಕ a x ಅನ್ನು a ಇಂದ ಗುಣಿಸುವುದು ನಾವು ಇಲ್ಲಿ ಏನನ್ನು ಅರಿತುಕೊಳ್ಳುತ್ತೇವೆ ಒಮ್ಮೆ ನಾವು ಈ ನಿಷ್ಪನ್ನವನ್ನು ಇಲ್ಲಿ ಅನ್ವಯಿಸಿದಾಗ D ಅನ್ನು a ಮೂಲಕ ಬದಲಾಯಿಸಲಾಗುತ್ತದೆ ಅದೇ ವಿಷಯ ನಾವು ಇದನ್ನು ಎರಡು ಬಾರಿ ಮಾಡಿದರೆ ಏನಾಗುತ್ತದೆ ನಾವು ಅನ್ನು ಪಡೆಯುತ್ತೇವೆ ನೀವು ಇದನ್ನು ಮುಂದುವರಿಸಿದರೆ ಸಾಮಾನ್ಯವಾಗಿ ನಾವು ಈ ಅನ್ನು ಪಡೆಯುತ್ತೇವೆ ನಮ್ಮಲ್ಲಿ ಈ ನಿರ್ವಾಹಕ ಇದೆ ಇಲ್ಲಿರುವ ಸಂಪೂರ್ಣ ಅಭಿವ್ಯಕ್ತಿಯಲ್ಲಿ ನಾವು ಈ ಅನ್ನು ಹೊಂದಿರುವಾಗ ಅದು ಏನಾಗುತ್ತದೆ ಈ ಎಲ್ಲಾ D ಅನ್ನು a ನಿಂದ ಬದಲಾಯಿಸಲಾಗುತ್ತದೆ ಈ ಬದಲಿಗೆ ನಾವು f a ಅನ್ನು ಪಡೆಯುತ್ತೇವೆ ಮತ್ತು ಈ e ಘಾತಾ೦ಕ a x ಹಾಗೆಯೇ ಇರುತ್ತದೆ ಆದ್ದರಿಂದ ಇದು ಸಾಮಾನ್ಯ ಫಲಿತಾಂಶವಾಗಿದ್ದು ಈ ಬಲಭಾಗದ x ವಿಶೇಷ ಉತ್ಪನ್ನ ಆಗಿರುವಾಗ ಈಗ ಉತ್ಪಾದಿಸುವುದು ಉಪಯುಕ್ತವಾಗಿದೆ ಆದ್ದರಿಂದ ನಾವು ಇಲ್ಲಿ ಏನು ಹೊಂದಿದ್ದೇವೆ ಇದರೊಂದಿಗೆ ಈಗ ನಾವು ಈ ವಿಶೇಷ ರೂಪದ ಮೊದಲ ಫಲಿತಾಂಶವನ್ನು ಪಡೆಯಬಹುದು ಮತ್ತು ಅದು ಇಲ್ಲಿ X ರೂಪದ ಆಗಿದ್ದರೆ ನಿಶ್ಚಿತ ಅನುಕಲನವನ್ನು ಕಂಡುಹಿಡಿಯಲು ನಮ್ಮ ಸೂತ್ರ ಯಾವುದು ಉದಾಹರಣೆಗೆ ಎಂಬ ಅವಕಲನ ಸಮೀಕರಣವಿದೆ

ಈ X ಈ ರೂಪದ ಆಗಿದ್ದರೆ ನಾವು ಏನು ಮಾಡುತ್ತೇವೆ ಇಲ್ಲಿ ನಂತರ ಯು ಪ್ರಕಾರದ ಅಂಶವನ್ನು ಹೊಂದಿರಬೇಕು ನಂತರ ನಾವು ಈಗ ಕೆಲವು ಉದಾಹರಣೆಗಳನ್ನು ನೋಡುತ್ತೇವೆ ಮೊದಲನೆಯದು ಈ ಅವಕಲನ ಸಮೀಕರಣದ ಸಾಮಾನ್ಯ ಪರಿಹಾರವನ್ನು ಕಂಡುಹಿಡಿಯುವುದು ಪೂರಕ ಉತ್ಪನ್ನ ನಾವು ಇಲ್ಲಿ ಸಹಾಯಕ ಸಮೀಕರಣವನ್ನು ಎಂದು ಬರೆಯುತ್ತೇವೆ ವರ್ಗಮೂಲಗಳು 1 ಮತ್ತು 2 ಆಗಿವೆ ಈ ವರ್ಗಮೂಲಗಳನ್ನು ಇಲ್ಲಿ ಹೊಂದಿರುವ ನಾವು ಎಂಬ ಪೂರಕ ಉತ್ಪನ್ನವನ್ನು ಬರೆಯಬಹುದು ಈಗಾಗಲೇ ಚರ್ಚಿಸಲಾಗಿರುವ ಈ ನಿಶ್ಚಿತ ಅನುಕಲನಕ್ಕೆ ಹೋಗುವುದು ಆದ್ದರಿಂದ ಮತ್ತು ಇಲ್ಲಿ ಉಪಾಯ ಎಂದರೆ ನಾವು ಈ D ಅನ್ನು 3 ರಿಂದ ಬದಲಾಯಿಸುತ್ತೇವೆ ಆದ್ದರಿಂದ ನಾವು ಹೊಂದಿದ್ದೇವೆ ಇದು ನಿಶ್ಚಿತ ಅನುಕಲನ

ಇದು ಇಲ್ಲಿ ನೀಡಲಾದ ಅವಕಲನ ಸಮೀಕರಣದ ನಿರ್ದಿಷ್ಟ ಪರಿಹಾರವಾಗಿದೆ ಮತ್ತು ಈ ಸಮಜಾತೀಯ ಸಮೀಕರಣದ ಸಾಮಾನ್ಯ ಪರಿಹಾರವನ್ನು ನಾವು ಹೊಂದಿದ್ದೇವೆ ಇದರರ್ಥ ಈ ಪೂರಕ ಉತ್ಪನ್ನ ಮತ್ತು ನಾವು ಈ ಎರಡನ್ನು ಸೇರಿಸಿದರೆ ಈ ದತ್ತ ಅವಕಲನ ಸಮೀಕರಣದ ಸಾಮಾನ್ಯ ಪರಿಹಾರವನ್ನು ನಾವು ಪಡೆಯುತ್ತೇವೆ

ಮುಂದಿನ ಸಮಸ್ಯೆಯಲ್ಲಿ ಈ ಅವಕಲನ ಸಮೀಕರಣ ದ ನಿಶ್ಚಿತ ಪರಿಹಾರವನ್ನು ಕಾಣಬಹುದು ಆದ್ದರಿಂದ ನಿಶ್ಚಿತ ಪರಿಹಾರವು ಈ ರೀತಿ ಇರುತ್ತದೆ ಮೂಲತಃ ನಾವು ಅನ್ನು ಹೊಂದಿದ್ದೇವೆ ಇದು ಸರಳವಾಗಿ ನೀಡುತ್ತದೆ ಇವತ್ತಿನ ಪಠ್ಯದಲ್ಲಿ ಇದು ಕೊನೆಯ ಸಮಸ್ಯೆ ಸಮಸ್ಯೆಯಲ್ಲಿ ಇದು ಈ ಸಮೀಕರಣದ ನಿಶ್ಚಿತ ಅನುಕಲನವಾಗಿದೆ ಇದು ಈ ಸಮೀಕರಣದ ಒಂದು ನಿಶ್ಚಿತ ಪರಿಹಾರವಾಗಿದೆ ಈಗ ಪಠ್ಯದ ಅಂತ್ಯಕ್ಕೆ ಬರುತ್ತಿದ್ದೇವೆ ನಾವು ನಿಶ್ಚಿತ ಅನುಕಲನವನ್ನು ನೋಡಿದ್ದೇವೆ ಮತ್ತು ನಿಜಕ್ಕೂ ಈ ಸಾಮಾನ್ಯ ಸೂತ್ರ ಇದು ನಮ್ಮ ಬಳಿ x ಘಾತಾಂಕ e x ಎಂಬ ವಿಶೇಷ ಉತ್ಪನ್ನಗಳಂತೆ ಸಮೀಪ ಮಾರ್ಗ ಇಲ್ಲದಿರುವಾಗ ಅನುಕಲನವನ್ನು ಕಂಡುಹಿಡಿಯಲು ಬಹಳ ಉಪಯುಕ್ತವಾಗುತ್ತೇವೆ ನಾವು ಇದನ್ನು ಯಾವ ಸನ್ನಿವೇಶದಲ್ಲಿ ಉಪಯೋಗಿಸಬಹುದು ಆದರೆ ಎಲ್ಲಿಯವರೆಗೆ ಅಂದರೆ ನಾವು ಈ ಅವಿಭಾಜ್ಯವನ್ನು ಮೌಲ್ಯಮಾಪನ ಮಾಡುವಂತೆ ಇರಬೇಕು ಮತ್ತು ನಾವು ಇವತ್ತು ಚರ್ಚಿಸಿದಂತೆ ವಿಶೇಷ ಕಾರ್ಯಗಳು ನಿಯಮವೆಂದರೆ ಈ ಆಗಿದ್ದರೆ ನಾವು D ಅನ್ನು a ಮೂಲಕ ಬದಲಾಯಿಸಬಹುದು ಮತ್ತು ಇದು 0 ಆಗಿದ್ದರೆ ನಾವು ಖಂಡಿತವಾಗಿಯೂ ಅಪವರ್ತನವನ್ನು ಹೊಂದಿದ್ದೇವೆ ಮತ್ತು ಅದನ್ನು ಎಂದೂ ಮೌಲ್ಯಮಾಪನ ಮಾಡಬಹುದು ಇದರೊಂದಿಗೆ ಈ ಉಪನ್ಯಾಸವನ್ನು ತಯಾರಿಸಲು ನಾವು ಈ ಉಲ್ಲೇಖಗಳನ್ನು ಹೊಂದಿದ್ದೇವೆ ನಿಮ್ಮ ಗಮನಕ್ಕೆ ಧನ್ಯವಾದಗಳು